ಮೂರನೆಯ ಪರಿಗಣನೆಯೆಂದರೆ ನೋಂದಣಿ ನಾವು IP ಬಗ್ಗೆ ಚರ್ಚಿಸಿದ್ದೇವೆ ಇದಕ್ಕೆ ಔಪಚಾರಿಕ ನೋಂದಣಿ ಹಕ್ಕುಸ್ವಾಮ್ಯ ಅಗತ್ಯವಿಲ್ಲ ಅದನ್ನು ರಚಿಸಿದ ಮತ್ತು ಪ್ರಕಟಿಸಿದ ಕ್ಷಣವು ಅದನ್ನು ರಕ್ಷಿಸುತ್ತದೆ ಟ್ರೇಡ್ಮಾರ್ಕ್ಗಳು ಮತ್ತು ವಿನ್ಯಾಸಗಳಂತಹ ನೋಂದಣಿ ಮಾಡುವ ಅಗತ್ಯವಿದೆ ಪೇಟೆಂಟ್ಗಳಿಗೆ ನೋಂದಣಿ ಅಗತ್ಯವಿದೆ ಪೇಟೆಂಟ್ಗಳನ್ನು ಸಲ್ಲಿಸಲು ಪೇಟೆಂಟ್ ಸಲ್ಲಿಸುವ ಮೊದಲು IP ಕೇಂದ್ರವು ಒಳಗೊಂಡಿರಬೇಕಾದ ಹಲವಾರು ಹಂತಗಳಿವೆ ಕೆಲಸದ ಬಹಿರಂಗಪಡಿಸುವಿಕೆಯನ್ನು ಮಾಡುವುದು ಮೊದಲ ಹಂತವಾಗಿದೆ ನಾನು ಕಳೆದ ವಾರ ತರಗತಿಯಲ್ಲಿ ಈ ವಿಷಯವನ್ನು ಚರ್ಚಿಸಿದ್ದೆವು ಆವಿಷ್ಕಾರ ಬಹಿರಂಗಪಡಿಸುವಿಕೆ ಫಾರ್ಮ್ ಅಥವಾ IDF ಅನ್ನು ಭರ್ತಿ ಮಾಡುವ ಮೂಲಕ ಕೆಲಸದ ಬಹಿರಂಗಪಡಿಸುವಿಕೆಯನ್ನು ಮಾಡಲಾಗುತ್ತದೆ ಸಂಶೋಧನೆಗೆ ಪೇಟೆಂಟ್ ಪಡೆಯುವ ಅರ್ಹತೆಯನ್ನು ಹೊಂದಿದೆ ಅಥವಾ ಇಲ್ಲವೋ ಎಂಬುದನ್ನು ಮತ್ತು IP ಕಚೇರಿಯ ಷರತ್ತುಗಳನ್ನು ಪೂರೈಸುತ್ತದೆಯೋ ಇಲ್ಲವೋ ಎಂದು ತಿಳಿಯಲು ಪೇಟೆಂಟ್ ಸಾಮರ್ಥ್ಯ ಹುಡುಕಾಟ ವರದಿಯನ್ನು ಸಿದ್ಧಪಡಿಸಲಾಗುತ್ತದೆ ಇದು ತಾತ್ಕಾಲಿಕ ವಿವರಣೆಯನ್ನು ಅಥವಾ ಸಂಪೂರ್ಣ ವಿವರಣೆಯನ್ನು ಸಲ್ಲಿಸುವ ಬಗ್ಗೆ ವಿಚಾರ ಮಾಡಲಾಗುತ್ತದೆ ತಾತ್ಕಾಲಿಕ ವಿವರಣೆ ಹೆಚ್ಚು ಅರ್ಥಪೂರ್ಣವಾದ ನಿದರ್ಶನಗಳಿವೆ ಸಂಪೂರ್ಣ ವಿವರಣೆಯು ಉತ್ತಮ ಮಾರ್ಗವಾಗಿರುವ ನಿದರ್ಶನಗಳಿವೆ PCT ಅರ್ಜಿ ಅಥವಾ ಸಾಂಪ್ರದಾಯಿಕ ಅರ್ಜಿಯ ಮೂಲಕ ವಿದೇಶಗಳಲ್ಲಿ ಪೇಟೆಂಟ್ ಅರ್ಜಿ ಸಲ್ಲಿಸಬೇಕೇ ಎಂಬುದರ ಬಗ್ಗೆ ನಿರ್ಧರಿಸಬೇಕು ಇವು IP ಕೇಂದ್ರದ ನೋಂದಣಿ ಸಂಬಂಧಿತ ಕಾರ್ಯಗಳಾಗಿವೆ IP ನಿರ್ವಹಣೆಯಲ್ಲಿ IP ಕೇಂದ್ರ ತೊಡಗಿಸಿಕೊಂಡಿದೆ ದಾಖಲೆ ನಿರ್ವಹಣೆ ಮಾಡುವುದು ಮೂಲ ಕಾರ್ಯ IP ಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ನಿರ್ವಹಿಸುತ್ತದೆ IP ನವೀಕರಣವನ್ನು ಸಮಯಾನುಸಾರ ಮಾಡಲಾಗುತ್ತದೆ ಪೇಟೆಂಟ್ ತನ್ನ ವಾಣಿಜ್ಯ ಮೌಲ್ಯವನ್ನು ಕಳೆದುಕೊಂಡ ನಂತರ ಅದರ ನವೀಕರಣವು ಸೂಕ್ತವಲ್ಲಅಂತಹ ಪೇಟೆಂಟನ್ನು ಮರಳಿಸಲಾಗುತ್ತದೆ ಅಥವಾ ಬಿಟ್ಟು ಕೊಡಲಾಗುತ್ತದೆ ಈ ಪರಿಸ್ಥಿತಿಯಲ್ಲಿ ಐಪಿಯನ್ನು ನವೀಕರಿಸುವ ಅಗತ್ಯವಿಲ್ಲ ಅಂತಹ ಸಂದರ್ಭಗಳಲ್ಲಿ ನವೀಕರಣ ಶುಲ್ಕವನ್ನು ಪಾವತಿಸದೆ ಅದನ್ನು ಕೈಬಿಡಬಹುದು ಕೆಲವು ಸಂದರ್ಭಗಳಲ್ಲಿ ಪೇಟೆಂಟ್ ಸಲುವಾಗಿ ಅರ್ಜಿಯನ್ನು ಸಲ್ಲಿಸಲಾಗುತ್ತದೆ ಆದರೆ ಅಂತಹ ಪೇಟೆಂಟ್ ಭವಿಷ್ಯದಲ್ಲಿ ಯಾವುದೇ ತರಹದ ವಾಣಿಜ್ಯ ಮೌಲ್ಯವನ್ನು ಹೊಂದಿಲ್ಲವೆಂದು ತಿಳಿದಾಗ ಅಂತಹ ಅರ್ಜಿಯನ್ನು ಹಿಂದಕ್ಕೆ ಪಡೆಯಬಹುದು IP ಸಲ್ಲಿಸಿದಾಗ ಸಾಕಷ್ಟು ದಾಖಲೆ ನಿರ್ವಹಣೆ ಒಳಗೊಂಡಿರುತ್ತದೆ ವಿಶ್ವವಿದ್ಯಾನಿಲಯದ IP ಬೆಳೆದಂತೆ ಇದನ್ನು ನಿರ್ವಹಿಸಲು ಸಾಫ್ಟ್ವೇರ್ನಂತಹ ಕೆಲವು ಸಾಧನಗಳ ಅಗತ್ಯವಿರುತ್ತದೆ ಆದ್ದರಿಂದ ನಿರ್ವಹಣಾ ಕಾರ್ಯವು ಈಗಾಗಲೇ ನೀಡಲಾಗಿರುವ ಐಪಿ ಯ ದಾಖಲೆಗಳ ನಿರ್ವಹಣೆಯನ್ನು ಒಳಗೊಂಡಿರುತ್ತದೆ ಪರವಾನಗಿಗಳು ವಿಶೇಷ ಅಥವಾ ವಿಶೇಷವಲ್ಲದ ಪರವಾನಗಿಗಳಾಗಿರಬಹುದು ವಿಶೇಷವಲ್ಲದ ಪರವಾನಗಿಗಳಲ್ಲಿ ವಿಶ್ವವಿದ್ಯಾಲಯಗಳು ಅನ್ವೇಷಿಸಬಹುದಾದ ಮಾದರಿಗಳಲ್ಲಿ ಒಂದು ಮುಕ್ತ ಪರವಾನಗಿ ಮಾದರಿ ಇದು ಉದ್ಯಮದ ಜನರಿಗೆ ಆವಿಷ್ಕಾರವನ್ನು ತೆಗೆದುಕೊಳ್ಳಲು ಮತ್ತು ಅದನ್ನು ಬಳಸಲು ಅನುಮತಿಸುತ್ತದೆ ಅವರು ಅದನ್ನು ವ್ಯಾಪಾರೀಕರಿಸಬಹುದು ಮತ್ತು ಅವರು ಆದಾಯವನ್ನು ಗಳಿಸಲು ಪ್ರಾರಂಭಿಸಬಹುದು ಮತ್ತು ವಿಶ್ವವಿದ್ಯಾಲಯದೊಂದಿಗೆ ಹಂಚಿಕೊಳ್ಳಲು ಪ್ರಾರಂಭಿಸುತ್ತಾರೆ ಆದ್ದರಿಂದ ಅನ್ವೇಷಿಸಬಹುದಾದ ಮುಕ್ತ ಪರವಾನಗಿ ಮಾದರಿಗಳೂ ಇರಬಹುದು ಮತ್ತು ಪರವಾನಗಿಯು ಪ್ಯಾಟರ್ನ್ ಪೂಲ್ಗಳ ಮೂಲಕವೂ ಬರಬಹುದು ಅಲ್ಲಿ ಒಂದು ನಿರ್ದಿಷ್ಟ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಅನೇಕ ಅನೇಕ ಮಾಲೀಕರು ಪೇಟೆಂಟ್ ಹಕ್ಕುಗಳನ್ನು ಹೊಂದಿರುತ್ತಾರೆ ಕೆಲವು ಸಲ ಪೇಟೆಂಟ್ ಪಡೆಯಲಾಗಿರುವ ತಂತ್ರಜ್ಞಾನಗಳು ಸಾಮ್ಯತೆಯನ್ನು ಹೊಂದಿರುತ್ತವೆ ಐಪಿ ಕೇಂದ್ರದ ನಿರ್ವಹಣೆ ಕಾರ್ಯವು ಪರವಾನಗಿಯನ್ನು ಮೀರಿದೆ ಇದು ದಾವೆ ಜಾರಿಗೊಳಿಸುವಿಕೆಯನ್ನು ಹೊಂದಿರುತ್ತದೆ ನಿಮ್ಮ ತಂತ್ರಜ್ಞಾನವನ್ನು ಬಳಸದಂತೆ ವ್ಯಕ್ತಿಯನ್ನು ತಡೆಯುವ ಏಕೈಕ ಮಾರ್ಗವೆಂದರೆ ಅದನ್ನು ಪೇಟೆಂಟ್ಗಳಿಂದ ರಕ್ಷಿಸುವುದು ನಿಮ್ಮ ಹಕ್ಕುಸ್ವಾಮ್ಯವನ್ನು ಬಳಸದಂತೆ ವ್ಯಕ್ತಿಯನ್ನು ತಡೆಯಲು ನೀವು ನ್ಯಾಯಾಲಯದಿಂದ ಆದೇಶವನ್ನು ಪಡೆಯಬಹುದು ಇದು ಎರಡು ರೀತಿಯಲ್ಲಿ ಸಂಭವಿಸಬಹುದು ಕೆಲವು ಸಂದರ್ಭಗಳಲ್ಲಿ ನಿಮ್ಮ IP ಯನ್ನು ಬಳಸಿದ ವ್ಯಕ್ತಿಯನ್ನು ನಿಲ್ಲಿಸಿ ಎಂಬ ಸೂಚನೆಯೊಂದಿಗೆ ತಡೆಯುವುದು ವಿವೇಕಯುತವಾಗಿದೆ ಇದು ವೃತ್ತಿಪರರು ತೆಗೆದುಕೊಳ್ಳುವ ಕರೆ ಅವರು ಮೊದಲು ನೋಟಿಸ್ ಸಲ್ಲಿಸಲು ಅಥವಾ ಉಲ್ಲಂಘನೆ ಮೊಕದ್ದಮೆ ಹೂಡಲು ಹೋಗಬಹುದು ನಿಮ್ಮ ಪೇಟೆಂಟ್ ಉಲ್ಲಂಘನೆಯನ್ನು ನಿಲ್ಲಿಸುವಂತೆ ನೀವು ವ್ಯಕ್ತಿಯನ್ನು ಕೇಳುವ ನ್ಯಾಯಾಲಯದ ಮುಂದೆ ದಾಖಲಾದ ಪ್ರಕರಣಗಳು ಉಲ್ಲಂಘನೆಯ ಮೊಕದ್ದಮೆಗಳಾಗಿವೆ ಅವು ಐಪಿ ಕೇಂದ್ರದ ಜಾರಿ ಕಾರ್ಯದ ಒಂದು ಭಾಗವಾಗಿ ಬರಬಹುದಾದ ಘೋಷಣಾತ್ಮಕ ಮೊಕದ್ದಮೆ ಆಗಿರಬಹುದು ಆದ್ದರಿಂದ ಸಂಶೋಧನಾ ಉತ್ಪಾದನೆಯು IP ರಕ್ಷಣೆಗೆ ಕಾರಣವಾಗುತ್ತದೆ ಆದರೆ ಸಂಶೋಧನಾ ಉತ್ಪಾದನೆಯು ಸಂಶೋಧನಾ ವೆಚ್ಚವನ್ನು ಆಧರಿಸಿದೆ ಆದ್ದರಿಂದ ಅಲ್ಲಿ ಬಜೆಟ್ ಅಥವಾ ಸಂಶೋಧನಾ ಚಟುವಟಿಕೆ ಇಲ್ಲದಿದ್ದರೆ ಯಾವುದೇ ಐಪಿ ಇರುವುದಿಲ್ಲ ಬೌದ್ಧಿಕ ಆಸ್ತಿ ಕಚೇರಿಯನ್ನು ಹೊಂದಲು ಅಥವಾ ಸಂಶೋಧನೆಗೆ ಪೇಟೆಂಟನ್ನು ಪಡೆಯಲು ಒತ್ತಡವಿರುತ್ತದೆ ಮತ್ತು ಸಂಶೋಧನೆಯಿಂದ ವಾಣಿಜ್ಜಿಕ ಲಾಭವನ್ನು ಪಡೆಯಲು ಒತ್ತಡವಿರುತ್ತದೆ ಆದರೆ ತಂಡದ ಮುಕುಂದ್ ಒಂದು ಮುಖವೆಂದರೆ ನಾಣ್ಯದ ಇನ್ನೊಂದು ಮುಖವೆಂದರೆ ಸಂಶೋಧನೆಗಳು ನಡೆಯಲು ಹೂಡಿಕೆಯು ಅತ್ಯವಶ್ಯಕ ವಿಶ್ವವಿದ್ಯಾನಿಲಯದೊಳಗೆ ಸಂಶೋಧನೆಗಳು ನಡೆಯಬೇಕಿದೆ ಮತ್ತು ಅದನ್ನು ಹೊಂದುವ ಆಲೋಚನೆಯು ಸಂಶೋಧನೆಯ ಸಂಸ್ಕೃತಿಯನ್ನು ಶಕ್ತಗೊಳಿಸುತ್ತದೆ ಮತ್ತು ಸುಗಮಗೊಳಿಸುತ್ತದೆ IP ರಕ್ಷಣೆಯನ್ನು ಉತ್ತೇಜಿಸುವುದು ಸಂಶೋಧನೆ ನಡೆಸುವ ವಿಧಾನದ ಮೇಲೆ ಪ್ರಭಾವ ಬೀರುತ್ತದೆ ಆದ್ದರಿಂದ ಇನ್ಪುಟ್ ಸಂಶೋಧನೆಯಲ್ಲಿ ಸಮಯ ಸಂಪನ್ಮೂಲಗಳು ಮತ್ತು ಕೌಶಲ್ಯಗಳನ್ನು ವ್ಯಯಿಸಬೇಕಾಗುತ್ತದೆ IP ರಕ್ಷಣೆ ಎಂಬುದು ಸಂಶೋಧನೆಯ ಫಲಿತಾಂಶಗಳನ್ನು ರಕ್ಷಿಸುವ ಉತ್ಪಾದನೆಯಾಗಿದೆ ಔಟ್ಪುಟ್ ವಿಭಿನ್ನ ಸ್ಥಳಗಳಲ್ಲಿರಬಹುದು ಇದು ಪ್ರಕಟಣೆಯಲ್ಲಿನ ಸಂಶೋಧನಾ ಕಾರ್ಯವಾಗಿರಬಹುದು ಅಥವಾ ಪಿಎಚ್ಡಿPh ಪ್ರಬಂಧ ಅಥವಾ ಸಲಹಾ ಯೋಜನೆಗಳು ಇದು ಉದ್ಯಮದ ಜಂಟಿ ಉದ್ಯಮದಲ್ಲಿರಬಹುದು ಅಥವಾ ಇತರ ಸಂಸ್ಥೆಗಳು ಮತ್ತು ಸಂಶೋಧನಾ ಕೇಂದ್ರಗಳ ನಡುವಿನ ಒಪ್ಪಂದದ ಆಧಾರದ ಮೇಲೆ ಆಗಿರಬಹುದು IP ಕೇಂದ್ರವು ಆವಿಷ್ಕಾರದ ಮೇಲ್ವಿಚಾರಣೆ ನಡೆಸಲಿದೆ ಐಪಿ ಕೇಂದ್ರದ ಉದ್ದೇಶವೇನು ಸಂಶೋಧನೆಯನ್ನು ವಾಣಿಜ್ಯೀಕರಣ ಮಾಡುವುದು ಇದರ ಮುಖ್ಯ ಉದ್ದೇಶ ನಿದರ್ಶನಗಳು ಇರಬಹುದು ಅಲ್ಲಿ ಯಾವುದೇ ಸಂಶೋಧನೆ ಇಲ್ಲದಿದ್ದರೂ ಸಹ ಬೋಧಕವರ್ಗ ಅಥವಾ ವಿದ್ಯಾರ್ಥಿಗಳು ತಮ್ಮ ಸಂಶೋದನೆಗೆ IP ಪಡೆಯಬಹುದು ಎಂಬ ಭಾವನೆಯಿಂದ ಬರುತ್ತಾರೆ ವಾಸ್ತವಕ್ಕೆ ಅನುವಾದಿಸುವುದು IP ಕೇಂದ್ರದ ಉದ್ದೇಶವಾಗಿದೆ IP ಕೇಂದ್ರವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ಸ್ಪಷ್ಟವಾದ ಮಾರ್ಗಸೂಚಿಗಳನ್ನು ಹೊಂದಿರಬೇಕು ಮತ್ತು IP ಕೇಂದ್ರದ ಉದ್ದೇಶಗಳು ಮತ್ತು ಗುರಿಗಳ ಬಗ್ಗೆ ಸ್ಪಷ್ಟ ಸೂಚನೆ ಇರಬೇಕು ಇದನ್ನು ಸಾಮಾನ್ಯವಾಗಿ IP ನೀತಿ ಅಥವಾ ಬೌದ್ಧಿಕ ಆಸ್ತಿ ಹಕ್ಕುಗಳ ನೀತಿ ಎಂಬ ಡಾಕ್ಯುಮೆಂಟ್ನಲ್ಲಿ ದಾಖಲಿಸಲಾಗುತ್ತದೆ ಸಂಸ್ಥೆಗೆ ಐಪಿ ನೀತಿ ಏನು ಮಾಡಬಹುದು ಇದು ಸಂಸ್ಥೆಯ ಸಂಶೋಧನಾ ಪ್ರಯತ್ನಗಳನ್ನು ಸಿಂಕ್ರೊನೈಸ್ ಮಾಡಬಹುದು ಒಂದು ಸಂಸ್ಥೆಯು ವಿಭಿನ್ನ ವಿಭಾಗಗಳನ್ನು ಹೊಂದಿರಬಹುದು ಎಲ್ಲವೂ ವಿಭಿನ್ನ ರೀತಿಯ ಯೋಜನೆಗಳು ಮತ್ತು ಸಂಶೋಧನಾ ಕಾರ್ಯಗಳಲ್ಲಿ ಒಳಗೊಂಡಿರುತ್ತವೆ ಈ ನೀತಿಯು ವಿಶ್ವವಿದ್ಯಾಲಯದ ಬೇರೆ ಬೇರೆ ವಿಭಾಗಗಳ ಮಧ್ಯೆ ಹೊಂದಾಣಿಕೆಯನ್ನು ತರಬೇಕು ಏಕೆಂದರೆ ನೀತಿಯಲ್ಲಿ ಸಂಶೋಧನೆಯಲ್ಲಿ ತೊಡಗುವುದರ ಪ್ರಯೋಜನಗಳನ್ನು ತಿಳಿಸುತ್ತದೆ ಸಂಶೋಧನೆಯು ವಾಣಿಜ್ಯೀಕರಣಗೊಳ್ಳಬಹುದೇ ಎಂದು ಸಹ ಇದು ಹೇಳುತ್ತದೆ ಇದರ ನಂತರ ಆದಾಯ ಹಂಚಿಕೆ ಅದು ವಿಶ್ವವಿದ್ಯಾನಿಲಯದ ಎಲ್ಲರೊಂದಿಗೆ ಹಂಚಿಕೊಳ್ಳುವ ದಾಖಲೆಯಾಗಿದೆ ಸಂಶೋಧನೆ ಮತ್ತು ಸಂಶೋಧನೆಯ ವಾಣಿಜ್ಯೀಕರಣವನ್ನು ಅರ್ಥಮಾಡಿಕೊಳ್ಳುವಾಗ ಎಲ್ಲರೂ ಒಂದೇ ಮಟ್ಟದಲ್ಲಿರುತ್ತಾರೆ ಇದು ಐಪಿ ಕೇಂದ್ರದ ಧ್ಯೇಯವನ್ನು ಸಂಸ್ಥೆಯ ಧ್ಯೇಯಕ್ಕೆ ಜೋಡಿಸುತ್ತದೆ ಸಂಸ್ಥೆಯು ಬೋಧನೆ ಮತ್ತು ಸಂಶೋಧನೆಯ ಉದ್ದೇಶವನ್ನು ಹೊಂದಿರುತ್ತದೆ ಸಾಮಾನ್ಯವಾಗಿ ಉನ್ನತ ಶಿಕ್ಷಣದ ಸಂಸ್ಥೆಗಳು ಈ ರೀತಿಯ ಉದ್ದೇಶವನ್ನು ಹೊಂದಿರುತ್ತವೆ ಐಪಿ ಕೇಂದ್ರದ ಮಿಷನ್ ಸಂಸ್ಥೆಯ ಉದ್ದೇಶದೊಂದಿಗೆ ಹೊಂದಾಣಿಕೆಯಾಗಬೇಕು IP ಕೇಂದ್ರ ಏನು ಮಾಡುತ್ತಿದೆ ಇದು IP ನೀತಿಯಲ್ಲಿ ಸ್ಪಷ್ಟವಾಗಿ ವಿವರಿಸಬೇಕಾಗಿದೆ ಐಪಿ ನೀತಿಯು ಸಂಶೋಧನಾ ಉತ್ಪಾದನೆಯ ಗುಣಮಟ್ಟ ಮತ್ತು ಪ್ರಮಾಣವನ್ನು ಪ್ರಭಾವಿಸುತ್ತದೆ ನೀತಿಯು ಭವಿಷ್ಯದ ನಕ್ಷೆ ಆಗಿರುತ್ತದೆ ಮತ್ತು ನೀತಿಯನ್ನು ಉತ್ತಮ ಅಭ್ಯಾಸಗಳನ್ನು ಸೆರೆಹಿಡಿಯುವ ದಾಖಲೆಯಾಗಿಯೂ ನೋಡಲಾಗುತ್ತದೆ ಸಂಶೋಧನೆಗೆ ಪೇಟೆಂಟ್ ಪಡೆದ ನಂತರ ಅದು ವಾಣಿಜ್ಯೀಕರಣಗೊಂಡಾಗ ಅದರಿಂದ ಬರುವ ಆದಾಯವನ್ನು ಸಂಶೋಧಕರೊಂದಿಗೆ ಹಂಚಿಕೊಳ್ಳಲಾಗುತ್ತದೆ ಅದು ಸಂಶೋಧಕರಿಗೆ ಗುಣಮಟ್ಟದ ಸಂಶೋಧನೆಯನ್ನು ನಡೆಸಲು ಪ್ರೋತ್ಸಾಹ ನೀಡಿದಂತಾಗುತ್ತದೆ ನೀತಿ ಡಾಕ್ಯುಮೆಂಟ್ ಐಪಿ ಕೇಂದ್ರದ ಮಿಷನ್ ಹೇಳಿಕೆಯನ್ನು ಹೇಳುತ್ತದೆ IP ಕೇಂದ್ರವು ಸೇವೆಯನ್ನು ಮಾಡುತ್ತದೆ IP ಕೇಂದ್ರವು ಆರ್ಥಿಕವಾಗಿ ಉತ್ತಮ ಸ್ಥಿತಿ ತಲುಪುವವರೆಗೂ ವಿಶ್ವವಿದ್ಯಾಲಯವು IP ಕೇಂದ್ರಕ್ಕೆ ಆರ್ಥಿಕವಾಗಿ ಸಹಾಯ ಮಾಡುತ್ತದೆ IP ಕೇಂದ್ರವು ವಾಣಿಜ್ಯೀಕರಣದ ಮೂಲಕ ಆದಾಯವನ್ನು ಗಳಿಸಲು ಪ್ರಾರಂಭಿಸುತ್ತದೆ IP ಕೇಂದ್ರವು ಆರ್ಥಿಕ ಅಭಿವೃದ್ಧಿಯನ್ನು ಮಾಡುತ್ತದೆ ಮತ್ತು ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ ಇದು ಬೆಳವಣಿಗೆಗೆ ಮಾರ್ಗಗಳನ್ನು ಹೊಂದಿದೆ ಮತ್ತು IP ಕೇಂದ್ರವು ವಿಶ್ವವಿದ್ಯಾಲಯ ಮತ್ತು ಉದ್ಯಮದ ನಡುವೆ ಅನುಕೂಲ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ ವಾಣಿಜ್ಯ ಅಪ್ಲಿಕೇಶನ್ ಗ್ರಾಹಕ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಲಾಭಕ್ಕಾಗಿ ಸಂಸ್ಥೆಗಳ ಸಂಶೋಧನಾ ಫಲಿತಾಂಶಗಳನ್ನು ಉದ್ಯಮಕ್ಕೆ ವರ್ಗಾಯಿಸಲು ಸಂಶೋಧಕರಿಗೆ ಸಹಾಯ ಮಾಡುವುದು IP ಕೇಂದ್ರದ ಉದ್ದೇಶವಾಗಿದೆ ಇದು ಬಹಳ ವಿಶಾಲವಾಗಿ ಹೇಳಲಾದ ಮಿಷನ್ ಹೇಳಿಕೆಯಾಗಿದೆ ಆದರೆ ಇದು ಯಾವುದೇ ಐಪಿ ಕೇಂದ್ರವು ಮಿಷನ್ ಸ್ಟೇಟ್ಮೆಂಟ್ ಆಗಿ ಹೊಂದಬಹುದು IP ನೀತಿ ಸಾಮಾಜಿಕ ಜವಾಬ್ದಾರಿಯನ್ನು ಪರಿಗಣಿಸಬೇಕು IP ಕೇಂದ್ರಗಳು ಶೈಕ್ಷಣಿಕ ವಾತಾವರಣದಲ್ಲಿ ವ್ಯಾಪಾರ ಅಧಿಕಾರಿಗಳಾಗಿವೆ ಆದರೆ ಸಾಮಾಜಿಕ ಜವಾಬ್ದಾರಿಯನ್ನು ಚೆನ್ನಾಗಿ ನಿರೂಪಿಸಿದರೆ ಅದು CSR ನಿಧಿಗೆ ಅರ್ಹವಾಗುತ್ತದೆ ಅವರು ಇತರ ನಿಧಿಗಳಿಗೆ ಅರ್ಹರಾಗಬಹುದು ಇದು ವಿಶ್ವಸಂಸ್ಥೆಯು ನಿಗದಿಪಡಿಸಿದ 2030 ರ ಸುಸ್ಥಿರ ಅಭಿವೃದ್ಧಿ ಗುರಿಗಳೊಂದಿಗೆ ಸಹ ಹೊಂದಿಕೊಳ್ಳುತ್ತದೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಯಾವುವು ಸಾಮಾಜಿಕ ಜವಾಬ್ದಾರಿಯು IP ಕೇಂದ್ರಗಳು ಸಮಾಜಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಮಾದರಿಗಳನ್ನು ಸಲ್ಲಿಸುವುದು ಮತ್ತು ಅವುಗಳನ್ನು ವ್ಯಾಪಾರೀಕರಿಸುವುದರ ಹೊರತಾಗಿ IP ನೀತಿಯಿಂದ ಉಲ್ಲೇಖಿಸಬೇಕಾದ ಸಂಸ್ಥೆಯ ಸಂಶೋಧನಾ ಚಟುವಟಿಕೆಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಇದೆ ವಿಶ್ವವಿದ್ಯಾನಿಲಯವು ಸಾರ್ವಜನಿಕರಿಗೆ ಆಸಕ್ತಿಯುಂಟುಮಾಡುವ ಸಂಶೋಧನೆಯಲ್ಲಿ ತೊಡಗಿದೆ IP ನೀತಿಯು ಏನು ಒಳಗೊಂಡಿರುತ್ತದೆ ಐಪಿ ನೀತಿಯ ರಚನೆಯನ್ನು ನೋಡೋಣ ಐಪಿ ನೀತಿಯು ಮುನ್ನುಡಿಯೊಂದಿಗೆ ಪ್ರಾರಂಭವಾಗುತ್ತದೆ ಇದು ಹಕ್ಕುಸ್ವಾಮ್ಯವನ್ನು ಸ್ಪಷ್ಟಪಡಿಸುವ ಉದ್ದೇಶಗಳು ವ್ಯಾಖ್ಯಾನಗಳನ್ನು ಹೊಂದಿದೆ ಪೇಟೆಂಟ್ ಬೌದ್ಧಿಕ ಆಸ್ತಿ ಹಕ್ಕುಗಳು ಎಂದರೇನು ಇದು ವಿವಿಧ ವ್ಯಾಖ್ಯಾನಗಳನ್ನು ಹೊಂದಿದೆ ಗೌಪ್ಯ ಮಾಹಿತಿ ಐಪಿ ಮಾಲೀಕತ್ವದ ಬಗ್ಗೆ ಅವಕಾಶ ಕೃತಿಸ್ವಾಮ್ಯದ ವಿಷಯಕ್ಕೆ ಬಂದಾಗ ಕೃತಿಸ್ವಾಮ್ಯವನ್ನು ವಸ್ತುವನ್ನು ರಚಿಸಿದ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಹೊಂದಿದ್ದಾರೆ ಎಂದು ಸಂಸ್ಥೆಯು ಹೇಳಬಹುದು ಆದರೆ ಪೇಟೆಂಟ್ಗಳ ವಿಷಯಕ್ಕೆ ಬಂದಾಗ ಸಂಸ್ಥೆಯು ಅದನ್ನು ಹೊಂದಿದೆ ಎಂದು ಹೇಳಬಹುದು ಆದ್ದರಿಂದ ಈ ಹಕ್ಕುಗಳ ಸೃಷ್ಟಿ ಮತ್ತು ಮಾಲೀಕತ್ವದಲ್ಲಿ ಇವುಗಳಲ್ಲಿ ಒಳಗೊಂಡಿರುವ ವ್ಯತ್ಯಾಸಗಳನ್ನು ತಿಳಿದುಕೊಂಡು ನಿಮ್ಮ ಸಂಸ್ಥೆಯು ರಚಿಸಬಹುದಾದ ವ್ಯತ್ಯಾಸಗಳು ಇವು ಬೌದ್ಧಿಕ ಆಸ್ತಿ ಹಕ್ಕುಗಳ ಮಾಲೀಕತ್ವದ ಬಗ್ಗೆ ವಿಶ್ವವಿದ್ಯಾಲಯದ ಪ್ರತಿಯೊಬ್ಬ ಪಾಲುದಾರರಿಗೆ ಸ್ಪಷ್ಟಪಡಿಸುವ ಹೇಳಿಕೆಯನ್ನು IP ನೀತಿಯು ಹೊಂದಿರಬೇಕು IP ಆಡಳಿತ IP ನಿರ್ವಹಣೆ ಬಹಿರಂಗಪಡಿಸುವಿಕೆಗಳನ್ನು ಹೇಗೆ ಸಂಗ್ರಹಿಸಬೇಕು ಎಂದು ಅದು ಗುರುತಿಸಿದೆ ಇದು IP ಸಮಿತಿಯನ್ನು ಹೊಂದಿದ್ದು ಅದು IP ಸಲ್ಲಿಸಲು ಹೂಡಿಕೆಯನ್ನು ನಿರ್ಧರಿಸುತ್ತದೆ ಆವಿಷ್ಕಾರವನ್ನು ಸ್ಥಳೀಯವಾಗಿ ಅಥವಾ ವಿದೇಶಗಳಲ್ಲಿ ರಕ್ಷಿಸಬೇಕಾದ ನಿದರ್ಶನಗಳನ್ನು IP ಸಮಿತಿ ನೋಡುತ್ತದೆ IP ವಿಷಯಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ಅಧ್ಯಾಪಕ ಸದಸ್ಯರು ಒಟ್ಟುಗೂಡಿಸಿ IP ಸಮಿತಿಯನ್ನು ರಚಿಸಲಾಗುವುದು ಬಹಿರಂಗಪಡಿಸುವಿಕೆಯ ಮೌಲ್ಯಮಾಪನವು IP ಕೇಂದ್ರದಿಂದ ಮಾಡಲ್ಪಟ್ಟ IP ಆಡಳಿತಕ್ಕೆ ಸಂಬಂಧಿಸಿದೆ ವಿದೇಶಿ ಅರ್ಜಿಯನ್ನು ಸಲ್ಲಿಸುವುದನ್ನು PCT ಫೈಲಿಂಗ್ಸ್ ಎಂದು ಕರೆಯಲಾಗುತ್ತದೆ ಐಪಿ ನೀತಿಯಲ್ಲಿದೆ ಐಪಿ ಪಾಲಿಸಿಯಲ್ಲಿ ನವೀಕರಣಗಳು ಪರಿವರ್ತನೆಗಳು ಕಾರ್ಯಯೋಜನೆಗಳು ಇವೆ ಪರಿವರ್ತನೆ ಭಾಗವನ್ನು ಸಾಮಾನ್ಯವಾಗಿ ನಿರ್ಲಕ್ಷಿಸಲಾಗುತ್ತದೆ ತಾತ್ಕಾಲಿಕವನ್ನು ಸಲ್ಲಿಸುವ ಮೂಲಕ ಪೇಟೆಂಟ್ಗಳನ್ನು ಸಲ್ಲಿಸಿದ ಉದಾಹರಣೆಗಳಿರಬಹುದು ಪ್ರಾವಿಶನಲ್ಗಳನ್ನು ಸಾಮಾನ್ಯವಾಗಿ ಅವಸರದಲ್ಲಿ ಸಲ್ಲಿಸಲಾಗುತ್ತದೆ ಆದರೆ ಅದನ್ನು ಅನುಸರಿಸಿ ಸಂಪೂರ್ಣ ವಿವರಣೆಯನ್ನು 12 ತಿಂಗಳ ಅವಧಿಯಲ್ಲಿ ಸಲ್ಲಿಸಬೇಕು IP ನೀತಿಯು ತಾತ್ಕಾಲಿಕ ಪರಿಸ್ಥಿತಿಗಳನ್ನು ತುರ್ತು ಪರಿಸ್ಥಿತಿಯಲ್ಲಿ ಸಲ್ಲಿಸಲು ಬಳಸುತ್ತದೆ ಪೂರ್ಣಗೊಳ್ಳುವ ಮೊದಲು ನಡೆಸಿದ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟವನ್ನು ಸಲ್ಲಿಸಬಹುದು ಪೇಟೆಂಟ್ ಹುಡುಕಾಟವು ಸಂಶೋಧನೆಯ ಗುಣಮಟ್ಟವನ್ನು ಅಳತೆ ಮಾಡಿದಂತಾಗುತ್ತದೆ ಐಪಿ ಅನ್ನು ವ್ಯಾಪಾರೀಕರಿಸುವಲ್ಲಿ ವಿಶ್ವವಿದ್ಯಾಲಯಗಳು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅದು IP ಗುಣಮಟ್ಟದಿಂದಾಗಿರಬಹುದು ಉದ್ಯಮವು ಐಪಿಯ ಗುಣಮಟ್ಟವನ್ನು ತ್ವರಿತವಾಗಿ ವಿಶ್ಲೇಷಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ IP ಗುಣಮಟ್ಟ ಕೆಟ್ಟದಾಗಿದ್ದರೆ ಉದ್ಯಮದ ವ್ಯಕ್ತಿಗಳು ವಿಶ್ವವಿದ್ಯಾನಿಲಯದ ಜೊತೆಗೆ ಪಾಲುದಾರಿಕೆ ಮಾಡಿಕೊಳ್ಳಲು ಒಪ್ಪಿಗೆ ಸೂಚಿಸುವುದಿಲ್ಲ ಉದ್ಯಮವು ಈ ಪೇಟೆಂಟ್ಗಳನ್ನು ಜಾರಿಗೊಳಿಸಲಾಗುವುದಿಲ್ಲಎಂದು ಭಾವಿಸುತ್ತವೆ ಈ ಎಲ್ಲಾ ಕಾರಣಗಳಿಗಾಗಿ ಪೇಟೆಂಟ್ಗಳನ್ನು ಆವಿಷ್ಕಾರವನ್ನು ಪರಿಣಾಮಕಾರಿಯಾಗಿ ಸೆರೆಹಿಡಿಯುವ ರೀತಿಯಲ್ಲಿ ಸಲ್ಲಿಸಬೇಕಾಗುತ್ತದೆ ಆಡಿಟ್ ಮಾಡಬೇಕಾಗಿದೆ ಇದನ್ನು ಪೇಟೆಂಟ್ ಸಲುವಾಗಿ ತಾತ್ಕಾಲಿಕವಾಗಿ ಸಲ್ಲಿಸಲಾಗಿರುವ ಅರ್ಜಿಯನ್ನು ಸಂಪೂರ್ಣವಾಗಿ ಮಾರ್ಪಡಿಸುವ ಮೊದಲೇ ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ವರದಿಯನ್ನು ಸಿದ್ಧಪಡಿಸಬೇಕು ನೀತಿಯು ವಾಣಿಜ್ಯೀಕರಣವನ್ನು ಒದಗಿಸುತ್ತದೆ ಪರವಾನಗಿ ನೀಡುವ ಮೂಲಕ ಅದನ್ನು ವ್ಯಾಪಾರೀಕರಿಸಬಹುದಾದ ವಿಭಿನ್ನ ವಿಧಾನಗಳು ಯಾವುವು ಮುಕ್ತ ಪರವಾನಗಿ ಎನ್ನುವುದು ಸಾರ್ವಜನಿಕವಾಗಿ ಧನಸಹಾಯ ಪಡೆದ ವಿಶ್ವವಿದ್ಯಾಲಯಗಳು ಪರಿಗಣಿಸಬೇಕಾದ ಒಂದು ಮಾದರಿ ಎಂದು ನಾನು ಈಗಾಗಲೇ ಸೂಚಿಸಿದ್ದೇನೆ ತಂತ್ರಜ್ಞಾನ ವರ್ಗಾವಣೆಯು ಅದು ಸಂಭವಿಸುವ ಮತ್ತು ಪ್ರಸಾರ ಮಾಡುವ ಸಾಧನವಾಗಿದೆ ಪ್ರಸಾರವು ಆವಿಷ್ಕಾರವನ್ನು ವಾಣಿಜ್ಯೀಕರಿಸುವ ಒಂದು ಮಾರ್ಗವಾಗಿದೆ ರೆಕಾರ್ಡ್ ಕೀಪಿಂಗ್ ಎನ್ನುವುದು ಐಪಿ ನೀತಿಯಲ್ಲಿ ಒಂದು ಪ್ರಮುಖ ಕಾರ್ಯವಾಗಿದೆ ದಾಖಲೆಗಳನ್ನು ಹೇಗೆ ಇಡಲಾಗುತ್ತದೆ ಅವುಗಳನ್ನು ಎಲ್ಲಿ ಸಂಗ್ರಹಿಸಲಾಗುತ್ತದೆ ಅದನ್ನು ಕೇಂದ್ರೀಯವಾಗಿ ನಿರ್ವಹಿಸಲಾಗುತ್ತದೆಯೇ ಐಪಿ ಸಾಕಷ್ಟು ಗೌಪ್ಯ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಮತ್ತು ಮೂರನೇ ವ್ಯಕ್ತಿಗಳಿಗೆ ಬಹಿರಂಗಪಡಿಸುವ ನೀತಿಯು ಅಗತ್ಯವಾಗಿರುತ್ತದೆ ಒಪ್ಪಂದದಿಂದ ರಕ್ಷಿಸಲ್ಪಟ್ಟ ಪ್ರತಿಯೊಂದು ಬಹಿರಂಗಪಡಿಸುವಿಕೆಯು ಪೇಟೆಂಟ್ ಅನ್ನು ಅಮಾನ್ಯಗೊಳಿಸುವುದಿಲ್ಲ ಪೇಟೆಂಟ್ ನವೀನತೆಯನ್ನು ಕೊಲ್ಲಲು ಇದನ್ನು ಬಳಸಲಾಗುವುದಿಲ್ಲ ಆದ್ದರಿಂದ ಬಹಿರಂಗಪಡಿಸದ ಒಪ್ಪಂದದ ಮೂಲಕ ಬರುವ ಎಲ್ಲಾ ಬಹಿರಂಗಪಡಿಸುವಿಕೆಗಳನ್ನು ರಕ್ಷಿಸಲಾಗಿದೆ ಮತ್ತು ಇದು ಆವಿಷ್ಕಾರದ ನವೀನತೆಯ ಮೇಲೆ ಪರಿಣಾಮ ಬೀರುವುದಿಲ್ಲ ಆದ್ದರಿಂದ ಅದನ್ನು ಗೌಪ್ಯತೆಯ ಭಾಗದಲ್ಲಿ ಸ್ಪಷ್ಟವಾಗಿ ಉಚ್ಚರಿಸಬೇಕಾಗಿದೆ ವಿಶ್ವವಿದ್ಯಾಲಯಗಳು ಆದಾಯ ಹಂಚಿಕೆ ಪರಿಗಣಿಸುತ್ತದೆ ಇದನ್ನು ಲಾಭ ಹಂಚಿಕೆ ಎಂದು ಕರೆಯಲಾಗುತ್ತದೆ ಅಲ್ಲಿ ವಿಶ್ವವಿದ್ಯಾಲಯವು ಲಾಭವನ್ನು ಹಂಚಿಕೊಳ್ಳುತ್ತದೆ ಪೇಟೆಂಟ್ ನಿರ್ವಹಣೆ ಮತ್ತು ನವೀಕರಣವನ್ನು ಸಲ್ಲಿಸುವಲ್ಲಿನ ಎಲ್ಲಾ ವೆಚ್ಚಗಳನ್ನು ಕಡಿತಗೊಳಿಸಲಾಗುತ್ತದೆ ಜಾರಿಗೊಳಿಸುವಿಕೆಯು ಜಾರಿಗಾಗಿ ಒದಗಿಸಬೇಕಾದ ನೀತಿಯಾಗಿದೆ ಅದು ತೆಗೆದುಕೊಳ್ಳುವ ಕ್ರಮಗಳು ಯಾವುವು ಇದು ಮೂರನೇ ವ್ಯಕ್ತಿಗಳನ್ನು ಹೇಗೆ ಒಳಗೊಂಡಿರುತ್ತದೆ ವಿವಾದ ಪರಿಹಾರದೊಂದಿಗೆ ಮುಂದುವರಿಯುವುದು ಹೇಗೆ ವಿವಾದ ಪರಿಹಾರವು ಸಂಸ್ಥೆಯೊಳಗೆ ಉದ್ಭವಿಸುವ ಐಪಿ ಆಗಿರಬಹುದು ಮತ್ತು ಉದ್ಭವಿಸುವ ವಿವಾದಗಳನ್ನು ಪರಿಹರಿಸಲು ಆಂತರಿಕ ಕಾರ್ಯವಿಧಾನವಿರಬೇಕು ಸಂಸ್ಥೆಯ ಮಿಷನ್ಗಾಗಿ ರೂಪಿಸಲಾದ ನಿಯಂತ್ರಕ ಅವಶ್ಯಕತೆಗಳಿವೆ ಸಂಸ್ಥೆ ಸಂಶೋಧನೆಯಲ್ಲಿ ತೊಡಗಿದ್ದರೆ ಸಂಶೋಧನೆಯ ಫಲಿತಾಂಶಗಳನ್ನು ರಕ್ಷಿಸುವ ಅವಶ್ಯಕತೆಯಿದೆ ಯಾವ ರೀತಿಯ ಸಂಶೋಧನೆಯನ್ನು ವಾಣಿಜ್ಯೀಕರಿಸಬೇಕು ಎಂಬುದರ ಕುರಿತು ಸಂಸ್ಥೆಯು ಉದ್ದಾರ ಮಾಡಬಹುದು ಸಾಮಾನ್ಯವಾಗಿ ಮೂಲಭೂತ ಸಂಶೋಧನೆಯು ವಾಣಿಜ್ಯೀಕರಣಗೊಳ್ಳುವುದಿಲ್ಲ ಇದು ಕೇವಲ ಅನ್ವಯಿಕ ಸಂಶೋಧನೆ ಮಾತ್ರ ವಾಣಿಜ್ಯೀಕರಣಗೊಳ್ಳುತ್ತದೆ ಮತ್ತು ನಾವು ಹೇಳಿದಂತೆ ಪ್ರಸರಣವನ್ನು ವಾಣಿಜ್ಯೀಕರಣವೆಂದು ಪರಿಗಣಿಸಬಹುದು IP ಕೇಂದ್ರವು ಸಂಶೋಧನೆಯ ಗುಣಮಟ್ಟವನ್ನು ಪರಿಗಣಿಸಬಹುದು ಇದು ಸಂಶೋಧನೆಯ ಗುಣಮಟ್ಟ ಮತ್ತು ಪ್ರಮಾಣವನ್ನು ಪರಿಗಣಿಸಿ ವಿಶ್ವವಿದ್ಯಾಲಯದ ಆಂತರಿಕ ವಿಭಾಗವಾಗುತ್ತದೆ ಈಗ ಐಪಿ ಕೇಂದ್ರದ ಆಯ್ಕೆಯ ಪ್ರಕಾರ ನಡೆಯುತ್ತಿರುವ ಸಂಶೋಧನೆಯ ಪ್ರಮಾಣವನ್ನು ಅವಲಂಬಿಸಿರುತ್ತದೆ ಮೂರು ವಿಧದ ಐಪಿ ಕೇಂದ್ರಗಳಿವೆ ಆಂತರಿಕ ಐಪಿ ಕೇಂದ್ರ ಈ ಕೇಂದ್ರವು ಸಂಸ್ಥೆಯೊಳಗೆ ಕಚೇರಿಯನ್ನು ಹೊಂದಿರುತ್ತದೆ ಮತ್ತು ಅಲ್ಲಿಂದಲೇ ಕಾರ್ಯವನ್ನು ನಿರ್ವಹಿಸುತ್ತದೆ ಬಾಹ್ಯ ಐಪಿ ಕೇಂದ್ರವನ್ನು ಮೂರನೇ ವ್ಯಕ್ತಿಯಿಂದ ಕಾರ್ಯಗತಗೊಳಿಸಲಾಗುತ್ತದೆ ಇದು ಸಂಸ್ಥೆಯೊಳಗೆ ಯಾವುದೇ ಕಚೇರಿಯನ್ನು ಹೊಂದಿಲ್ಲ ಇದನ್ನು ಸಂಪೂರ್ಣವಾಗಿ ಮೂರನೇ ವ್ಯಕ್ತಿಗಳು ನಿರ್ವಹಿಸುತ್ತಾರೆ ಸಣ್ಣ ಕಚೇರಿ ಹೊಂದಿರುವ ಮಿಶ್ರ ಮಾದರಿ ಇದು ಆಂತರಿಕ ವಿಭಾಗವಾಗಿದೆ ಇದು ಎಲ್ಲಾ ಕಾರ್ಯಗಳನ್ನು ಒಳಗೊಂಡಿರುವುದಿಲ್ಲ ಐಪಿ ಕೇಂದ್ರವು ಮಾಡುವ ಅನೇಕ ಕಾರ್ಯಗಳಿವೆ ಇದು ಆಂತರಿಕ ಮತ್ತು ಬಾಹ್ಯ ಕೇಂದ್ರದ ಮಿಶ್ರಣವಾಗಿದೆ ಕೆಲವು ಕಾರ್ಯಗಳನ್ನು ಸಂಸ್ಥೆಯಲ್ಲಿರುವ ಕಚೇರಿಯಿಂದ ಮಾಡಲಾಗುತ್ತದೆ ಇತರ ಕಾರ್ಯಗಳನ್ನು ಮೂರನೇ ವ್ಯಕ್ತಿಯ ಸೇವಾ ಪೂರೈಕೆದಾರರಿಗೆ ನಿಯೋಜಿಸಲಾಗುತ್ತದೆ ಅಸೋಸಿಯೇಷನ್ ಆಫ್ ಯೂನಿವರ್ಸಿಟಿ ಟೆಕ್ನಾಲಜಿ ಮ್ಯಾನೇಜರ್ಸ್ AUTM ಸಾರ್ವಜನಿಕ ಸಂಶೋಧನಾ ಸಂಸ್ಥೆಗಳಿಗೆ ತಂತ್ರಜ್ಞಾನ ವರ್ಗಾವಣೆಯನ್ನು ಮುನ್ನಡೆಸಲು ನಾಲ್ಕು ಕಾರಣಗಳನ್ನು ಪಟ್ಟಿ ಮಾಡುತ್ತದೆ 1 ಸಾರ್ವಜನಿಕ ಒಳಿತಿಗಾಗಿ ಸಂಶೋಧನೆಯ ವ್ಯಾಪಾರೀಕರಣ 2 ತಂತ್ರಜ್ಞಾನ ವರ್ಗಾವಣೆಯನ್ನು ಹೊಂದಿರುವುದು ಉತ್ತಮ ಗುಣಮಟ್ಟದ ಸಂಶೋಧಕರನ್ನು ಉಳಿಸಿಕೊಳ್ಳಲು ಮತ್ತು ನೇಮಿಸಿಕೊಳ್ಳಲು ಪೂರಕವಾಗಿರುತ್ತದೆ ಇದು ಉದ್ಯಮದೊಂದಿಗೆ ನಿಕಟ ಸಂಬಂಧವನ್ನು ಬೆಳೆಸುತ್ತದೆ ಮತ್ತು ಹೆಚ್ಚಿನ ಸಂಶೋಧನೆಗೆ ಆದಾಯವನ್ನು ನೀಡುತ್ತದೆ ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸಂಸ್ಥೆ ಏಕೆ ತೊಡಗಿಸಿಕೊಳ್ಳಬೇಕು ಐಪಿ ಕೇಂದ್ರವನ್ನು ಸ್ಥಾಪಿಸುವುದರಿಂದ ವಿಶ್ವವಿದ್ಯಾಲಯವು ಪಡೆಯುವ ಪ್ರಯೋಜನವೇನು ಉತ್ತಮ ದೃಷ್ಟಿಕೋನವಿದೆ ಏಕೆಂದರೆ ಎಲ್ಲಾ ಸಂಶೋಧನೆಗಳನ್ನು ರಕ್ಷಿಸಲಾಗಿದೆ ಮತ್ತು ಅದು ಮಾರುಕಟ್ಟೆಯನ್ನು ತಲುಪುತ್ತದೆ ಇದು ವಿಶ್ವವಿದ್ಯಾನಿಲಯದೊಳಗೆ ನಡೆಯುತ್ತದೆ ಅದನ್ನು ಮಾರುಕಟ್ಟೆಗೆ ಕೊಂಡೊಯ್ಯಲಾಗುತ್ತದೆ ಮತ್ತು ಅದರಲ್ಲಿ ಸಾರ್ವಜನಿಕ ಒಳಿತಿದೆ ತಂತ್ರಜ್ಞಾನದ ವರ್ಗಾವಣೆಯು ಗುಣಮಟ್ಟದ ಸಂಶೋಧಕರಿಗೆ ಪ್ರತಿಫಲ ನೀಡುವ ಮಾರ್ಗವಾಗಿದೆ ಇದು ಉತ್ತಮ ಗುಣಮಟ್ಟದ ಸಂಶೋಧನೆಯಲ್ಲಿ ತೊಡಗಿರುವ ಜನರನ್ನು ಉಳಿಸಿಕೊಳ್ಳುತ್ತದೆ ಮತ್ತು ನೇಮಿಸಿಕೊಳ್ಳುತ್ತದೆ ತಂತ್ರಜ್ಞಾನ ವರ್ಗಾವಣೆಯ ಸಂಸ್ಕೃತಿ ಇದ್ದರೆ ಗುಣಮಟ್ಟದ ಸಂಶೋಧನೆಯನ್ನು ಗುರುತಿಸಲು ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಗುಣಮಟ್ಟದ ಸಂಶೋಧನೆಯ ಉತ್ಪನ್ನಗಳನ್ನು ನಾವು ಗುರುತಿಸುತ್ತೇವೆ ನಾವು ಅವುಗಳನ್ನು ರಕ್ಷಿಸುತ್ತೇವೆ ಮತ್ತು ಅವುಗಳನ್ನು ವ್ಯಾಪಾರೀಕರಿಸುತ್ತೇವೆ ಅವುಗಳನ್ನು ವಾಣಿಜ್ಯೀಕರಿಸಿದಾಗ ಒಂದು ಭಾಗ ರಾಯಲ್ಟಿ ಎಂದು ಸಂಶೋಧಕರಿಗೆ ಹಿಂದಿರುಗಿಸಲಾಗುತ್ತದೆ ಆ ಸಂಸ್ಕೃತಿ ಇದ್ದಾಗ AUTM ಹೇಳುವುದೇನೆಂದರೆ ವಿಶ್ವವಿದ್ಯಾಲಯಕ್ಕೆ ಉತ್ತಮ ಪ್ರತಿಭೆಗಳನ್ನು ಆಕರ್ಷಿಸುತ್ತದೆ ನಿಕಟ ಸಂಬಂಧಗಳನ್ನು ನಿರ್ಮಿಸುವುದು ಸ್ಪಷ್ಟ ಫಲಿತಾಂಶವಾಗಿದೆ ಏಕೆಂದರೆ ಒಮ್ಮೆ ವಿಶ್ವವಿದ್ಯಾಲಯವು ತನ್ನ ಸಂಶೋಧನೆಯನ್ನು ವಾಣಿಜ್ಯೀಕರಿಸಲು ಪ್ರಾರಂಭಿಸಿದಾಗ ತಂತ್ರಜ್ಞಾನವನ್ನು ಪ್ರಚಾರ ಮಾಡುವುದು ಅದರ ಉದ್ಯಮದಿಂದ ಪೇಟೆಂಟ್ ಪಡೆಯುತ್ತದೆ ಇದು ವಿಶ್ವವಿದ್ಯಾನಿಲಯದೊಂದಿಗೆ ನಿಕಟ ಸಂಬಂಧವನ್ನು ಹೊಂದಲು ಆಸಕ್ತಿ ವಹಿಸುತ್ತದೆ ಹಣವನ್ನು ಸಂಶೋಧನೆಯಿಂದ ಉತ್ಪಾದಿಸಲಾಗುತ್ತದೆ ಇದನ್ನು ಕೇಂದ್ರ ಮತ್ತು ಹೆಚ್ಚಿನ ಸಂಶೋಧನೆ ಸಲುವಾಗಿ ವಿನಿಯೋಗಿಸಲಾಗುತ್ತದೆ ಈಗ ನಾವು ವಿವಿಧ ಐಪಿ ಕೇಂದ್ರಗಳ ಬಗ್ಗೆ ಮಾತನಾಡುತ್ತೇವೆ ಪೂರ್ಣ ಪ್ರಮಾಣದ ಐಪಿ ಕೇಂದ್ರವನ್ನು ನಡೆಸಲು ನೀವು ವಿವಿಧ ರೀತಿಯ ವೃತ್ತಿಪರರ ಅವಶ್ಯಕತೆ ಇರುತ್ತದೆ ವಿಜ್ಞಾನಿಗಳು ದಾಖಲಿಸುವ ವಕೀಲರು ವಾಣಿಜ್ಯೀಕರಣದಲ್ಲಿ ತೊಡಗಿರುವ ವ್ಯಾಪಾರ ವ್ಯವಸ್ಥಾಪಕರು ಮತ್ತು ಪೇಟೆಂಟ್ ಏಜೆಂಟ್ಗಳಾಗಿ ನಿಮಗೆ ವಿಜ್ಞಾನ ಹಿನ್ನೆಲೆ ಇರುವ ಜನರು ಬೇಕು ನೀವು ನಾಲ್ಕು ವಿಭಾಗಗಳ ಜನರನ್ನು ಹೊಂದಿರಬೇಕು ಅವರು ವೈಜ್ಞಾನಿಕ ವಿಭಾಗ ಕಾನೂನು ವಿಭಾಗ ವ್ಯವಸ್ಥಾಪಕ ವಿಭಾಗ ಮತ್ತು ವ್ಯವಹಾರ ನಿರ್ವಹಣೆಯಿಂದ ಬಂದವರು ಕಾನೂನು ಮತ್ತು ವಿಜ್ಞಾನದ ಅಂತರಸಂಪರ್ಕದಲ್ಲಿರುವ ಜನರನ್ನು ನೀವು ಹೊಂದಿರಬೇಕು ಅವರನ್ನು ಪೇಟೆಂಟ್ ವಕೀಲರು ಅಥವಾ ಪೇಟೆಂಟ್ ಏಜೆಂಟ್ ಎಂದು ಕರೆಯಲಾಗುತ್ತದೆ ಈಗ ನಾವು ಹೇಳಿದಂತೆ ಐಪಿಎಂ ಕೇಂದ್ರಗಳು ಅಥವಾ ಐಪಿ ಕೇಂದ್ರಗಳ ಪ್ರಕಾರವು ಭಾರತದ ಅನೇಕ ಸಾರ್ವಜನಿಕ ಅನುದಾನಿತ ವಿಶ್ವವಿದ್ಯಾಲಯಗಳಲ್ಲಿ ನೀವು ಕಾಣುವ ವಿಶಿಷ್ಟ ಐಪಿಎಂ ಕೇಂದ್ರಗಳಾಗಿವೆ ಇವುಗಳನ್ನು ವಿಶ್ವವಿದ್ಯಾಲಯದೊಳಗೆ ನಿರ್ವಹಿಸಲಾಗುತ್ತದೆ ಬಾಹ್ಯವು ಸೇವಾ ಪೂರೈಕೆದಾರ ಅಥವಾ ಸ್ವತಂತ್ರ ಘಟಕವಾಗಿರುವ ಕಂಪನಿಯಾಗಿರಬಹುದು ಇದು ಒಂದು ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯಕ್ಕಾಗಿ ಐಪಿ ಕೇಂದ್ರವನ್ನು ನಡೆಸುತ್ತದೆ ಮಿಶ್ರ ವಿಧವೆಂದರೆ ಐಪಿಎಂ ಕೇಂದ್ರ ಇದು ಸಣ್ಣ ಅಥವಾ ಹೊಸ ಐಪಿಎಂ ಕೇಂದ್ರವಾಗಿದೆ ಅದು ಕೆಲಸ ಮಾಡಲು ಕಂಪನಿ ಅಥವಾ ಕಾನೂನು ಸಂಸ್ಥೆಯೊಂದಿಗೆ ಸಂವಹನ ನಡೆಸುತ್ತದೆ ಅಗತ್ಯವಿರುವ ಮೂಲಸೌಕರ್ಯವನ್ನು ಒದಗಿಸಬೇಕಾಗುತ್ತದೆ ಇದು ಉಪಕರಣಗಳು ಕೊಠಡಿ ಸಿಬ್ಬಂದಿ ಮತ್ತು ಇತರ ಎಲ್ಲ ಸೌಲಭ್ಯವನ್ನು ಹೊಂದಿರಬೇಕಾಗುತ್ತದೆ ಬಾಹ್ಯ ಅಥವಾ ಮಿಶ್ರಿತ IP ಕೇಂದ್ರ ಆಗಿದ್ದರೆ ವಿಶ್ವವಿದ್ಯಾನಿಲಯವು ಕಡಿಮೆ ಸೌಲಭ್ಯವನ್ನು ಒದಗಿಸಬೇಕಾಗುತ್ತದೆ ಏಕೆಂದರೆ ಅದರಲ್ಲಿ ಕಾರ್ಯನಿರ್ವಹಿಸುವ ವೃತ್ತಿಪರರು ಬೇರೆ ಸ್ಥಳದಿಂದ ಕಾರ್ಯನಿರ್ವಹಿಸುತ್ತಾರೆ ಐಪಿ ಕೇಂದ್ರದ ವೆಚ್ಚವನ್ನು ಈಗಾಗಲೇ ಚರ್ಚಿಸಲಾಗಿದೆ AUTM 2003 ರ ವಾರ್ಷಿಕ ಪರವಾನಗಿ ಸಮೀಕ್ಷೆಯು ಪ್ರತಿ 2 ಮಿಲಿಯನ್ ಡಾಲರ್ಗಳಿಗೆ ಔಪಚಾರಿಕ ಬಹಿರಂಗಪಡಿಸುವಿಕೆಯನ್ನು ಸಂಶೋಧನಾ ಚಟುವಟಿಕೆಗಳಲ್ಲಿ ಖರ್ಚುಮಾಡುತ್ತದೆ ಎಂದು ಅಂದಾಜಿಸಿದೆ ಇನ್ಪುಟ್ ಆಧರಿಸಿ ಇದನ್ನು ಲೆಕ್ಕಹಾಕಲಾಗುತ್ತದೆ ಪ್ರತಿ 2 ಮಿಲಿಯನ್ ಡಾಲರ್ಗಳಿಗೆ ಸಂಶೋಧನೆಯಲ್ಲಿ ಖರ್ಚು ಮಾಡಲಾಗುವುದು ಎಂದು ಸಮೀಕ್ಷೆ ಹೇಳುತ್ತದೆ ಪ್ರಯೋಗಾಲಯಗಳನ್ನು ಸ್ಥಾಪಿಸುವುದು ಸಂಬಳವನ್ನು ಪಾವತಿಸಲು ವೆಚ್ಚ ಮಾಡಲಾಗುತ್ತದೆ ಸಂಶೋಧಕರಿಗೆ ಫಲಿತಾಂಶವು ಪಚಾರಿಕ ಬಹಿರಂಗಪಡಿಸುವಿಕೆಯಾಗಿದೆ ಮತ್ತು ಪ್ರತಿ 5 ಮಿಲಿಯನ್ ಡಾಲರ್ಗಳಿಗೆ ಸಂಶೋಧನಾ ವೆಚ್ಚದಲ್ಲಿ ಯುಎಸ್ ಪೇಟೆಂಟ್ ಸಲ್ಲಿಸಲಾಗುತ್ತದೆ ಐಪಿಆರ್ ಔಟ್ಪುಟ್ ಆಗಿ ಬರುವ ಮೊದಲು ಇನ್ಪುಟ್ ಇದೆ ಮತ್ತು ಪ್ರತಿ 8 5 ಮಿಲಿಯನ್ ಡಾಲರ್ಗಳಿಗೆ ಒಂದು ತಂತ್ರಜ್ಞಾನ ವರ್ಗಾವಣೆ ಅಥವಾ ಪರವಾನಗಿ ಒಪ್ಪಂದವನ್ನು ನಮೂದಿಸಲಾಗಿದೆ ಎಂದು ನೀವು ಅರ್ಥಮಾಡಿಕೊಳ್ಳುವ ಡೇಟಾ ಇದು ಮಿಲಿಯನ್ ಹಣವನ್ನು ಸಂಶೋಧನೆಯಲ್ಲಿ ಖರ್ಚು ಮಾಡಲಾಗಿದೆ ಆದ್ದರಿಂದ ಐಪಿ ಅಥವಾ ರಕ್ಷಣೆ ಬರುವ ಮೊದಲು ಬರುವ ಹೂಡಿಕೆಯ ಪ್ರಮಾಣವನ್ನು ನೀವು ನೋಡಬಹುದು ಒಂದು ಸಂಸ್ಥೆ 100 ಮಿಲಿಯನ್ ಡಾಲರ್ ಸಂಶೋಧನಾ ಬಜೆಟ್ ಹೊಂದಿದ್ದರೆ ನೀವು 50 ಪ್ರಕಟಣೆಗಳನ್ನು ಪಡೆಯಬಹುದು ನೀವು 20 ಪೇಟೆಂಟ್ ಅರ್ಜಿಗಳನ್ನು ಸಲ್ಲಿಸಬಹುದು ನೀವು ಉದ್ಯಮಕ್ಕೆ 11 ಅಥವಾ 12 ಪರವಾನಗಿ ಪಡೆಯಬಹುದು ವಿಶ್ವವಿದ್ಯಾನಿಲಯವು ಈ ಪ್ರಮಾಣದಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಳ್ಳಲು ಐಪಿ ಕೇಂದ್ರವು ದೀರ್ಘಾವಧಿಯ ಹೂಡಿಕೆಯಾಗಿರಬೇಕು ಏಕೆಂದರೆ ಖರ್ಚುಗಳನ್ನು ಒಳಗೊಂಡಿರುತ್ತದೆ ದೀರ್ಘಾವಧಿಯ ಬದ್ಧತೆಯಿಂದಾಗಿ ಇದು ಸಂಶೋಧನೆಯೊಂದಿಗೆ ಸಂಬಂಧ ಹೊಂದಿದೆ ಇದು ನೀವು ಕೆಲವು ವರ್ಷಗಳವರೆಗೆ ನಡೆಯಬಹುದು ಮತ್ತು ನಂತರ ಸ್ಥಗಿತಗೊಳಿಸಬಹುದು ಆದ್ದರಿಂದ ಇದು ದೀರ್ಘಾವಧಿಯ ಹೂಡಿಕೆಯಾಗಿರಬೇಕು ಪರವಾನಗಿ ಪಡೆದ ಉತ್ಪನ್ನ ತಂತ್ರಜ್ಞಾನವು ಮಾರುಕಟ್ಟೆ ಉತ್ಪನ್ನವಾಗಲು 5 ವರ್ಷಗಳು ತೆಗೆದುಕೊಳ್ಳುತ್ತದೆ ಮಾಡಿದ ಹೂಡಿಕೆ ಮತ್ತು ಹೂಡಿಕೆಯನ್ನು ಮರುಪಡೆಯುವುದರ ನಡುವೆ ದೀರ್ಘಕಾಲದ ಅಂತರವಿದೆ ಏಕೆಂದರೆ ಐಪಿ ಕೇಂದ್ರವನ್ನು ಸ್ಥಾಪಿಸಲು ಸಂಸ್ಥೆ ಹಣವನ್ನು ಖರ್ಚು ಮಾಡುತ್ತದೆ ಐಪಿ ಕೇಂದ್ರಗಳು ಯಶಸ್ವಿಯಾಗಲು 7 ರಿಂದ 10 ವರ್ಷಗಳು ಬೇಕು ಅದು ಆದಾಯವನ್ನು ಪಡೆಯುವವರೆಗೆ ಕಚೇರಿಯ ವೆಚ್ಚಗಳಿಗೆ ಸಬ್ಸಿಡಿ ನೀಡಬೇಕಾಗುತ್ತದೆ ಇತರ ಆಯ್ಕೆಗಳಿವೆ ಅದು ಆಂತರಿಕವಾಗಿರದಿದ್ದರೆ ಬಾಹ್ಯ ಮಾದರಿಯನ್ನು ಅನ್ವೇಷಿಸಬಹುದು ಈಗ ದೀರ್ಘಾವಧಿಯ ಹೂಡಿಕೆಯಿಂದಾಗಿ ಪೇಟೆಂಟ್ಗಳನ್ನು ಸಲ್ಲಿಸುವ ಮತ್ತು ಹೊಸ ಸಂಸ್ಕೃತಿಯನ್ನು ಆರಂಭಿಸುವ ಇನ್ಸ್ಟಿಟ್ಯೂಟ್ಗೆ ಆದ್ಯತೆಯ ಮಾದರಿಯಾಗಿದ್ದು ನಂತರ ಅವರು ತಾತ್ಕಾಲಿಕ ಆಧಾರದ ಮೇಲೆ ಬಾಹ್ಯ ಸಂಸ್ಥೆಗಳೊಂದಿಗೆ ವ್ಯವಹರಿಸುವುದು ಹೆಚ್ಚು ಕಾರ್ಯಸಾಧ್ಯವಾಗುತ್ತದೆ ಇದು ಸಣ್ಣ ಕಚೇರಿಯನ್ನು ಸ್ಥಾಪಿಸುವ ಮೂಲಕ ವೆಚ್ಚವನ್ನು ತಗ್ಗಿಸುತ್ತದೆ ಮತ್ತು ಅವರು ಸಣ್ಣ ಕಚೇರಿಯನ್ನು ಸ್ಥಾಪಿಸಬಹುದು ಮತ್ತು ಮೂರನೇ ವ್ಯಕ್ತಿಯ ಸೇವಾ ಪೂರೈಕೆದಾರರು ಮತ್ತು ಮಧ್ಯಸ್ಥಗಾರರ ನಡುವೆ ಸಂಪರ್ಕದ ಕೆಲಸವನ್ನು ಮಾಡಬಹುದು ವಿಶ್ವವಿದ್ಯಾನಿಲಯಗಳು ಒಗ್ಗೂಡಿ ಸಾಮಾನ್ಯ ಐಪಿ ಕೇಂದ್ರವನ್ನು ಸ್ಥಾಪಿಸಬಹುದು ಒಂದು ಕೊಚ್ಚಿನ್ ವಿಶ್ವವಿದ್ಯಾಲಯವಿದೆ ಇದನ್ನು IUCIPRS ಎಂದು ಕರೆಯಲಾಗುತ್ತದೆ ಇದು ಅಂತರ ವಿಶ್ವವಿದ್ಯಾಲಯ ಕೇಂದ್ರವಾಗಿದೆ ಅಂತರ್ ವಿಶ್ವವಿದ್ಯಾಲಯ IP ಕೇಂದ್ರವನ್ನು ಹೊಂದಿದ್ದರೆ ಅದನ್ನು ಸ್ಥಾಪಿಸಲು ತಗಲುವ ಒಲವು ಕಡಿಮೆ ಇರುತ್ತದೆ ಅದೇ ರೀತಿಯಾಗಿ ಅದರ ನಿರ್ವಹಣೆಯೂ ಕೂಡ ಕಡಿಮೆ ವೆಚ್ಚವನ್ನು ಹೊಂದಿರುತ್ತದೆ CSIR ಪ್ರಯೋಗಾಲಯಗಳ ರೀತಿ ಸರ್ಕಾರದ ಅನುದಾನದಲ್ಲಿ ಕಾರ್ಯನಿರ್ವಹಿಸುವ ಒಂದೇ IP ಕೇಂದ್ರವನ್ನು ಹೊಂದಬಹುದು ಇಂತಹ IP ಕೇಂದ್ರಗಳು ಇನ್ನಿತರ ಸರ್ಕಾರಿ ಸಂಶೋಧನಾಲಯಗಳಿಗೂ ಸಹಾಯ ಮಾಡುತ್ತವೆ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಸಂಶೋಧನಾ ಉತ್ಪಾದನೆಗೆ ಹೇಗೆ ಸಂಪರ್ಕವನ್ನು ಹೊಂದಿದೆ ಎಂಬುದನ್ನು ನಾವು ಕಲಿತಿದ್ದೇವೆ ನಾವೀನ್ಯತೆ ಪರಿಸರ ವ್ಯವಸ್ಥೆಯ ವಿಶಾಲ ದೃಷ್ಟಿಕೋನವನ್ನು ನಾವು ಹೊಂದಿರಬೇಕು ಈಗ ನಾವೀನ್ಯತೆ ಪರಿಸರ ವ್ಯವಸ್ಥೆಯು ಅನೇಕ ಜನರಿಗೆ ಅನೇಕ ವಿಷಯಗಳನ್ನು ಅರ್ಥೈಸುತ್ತದೆ ಆದರೆ ಹೆಚ್ಚಾಗಿ ನಾವು ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯದ ನಡುವಿನ ಸಹಕಾರವನ್ನು ನೋಡುತ್ತಿದ್ದೇವೆ ವಿವರಣೆಯ ಪ್ರಕಾರ ನಾವೀನ್ಯತೆಯು ಸಾಮೂಹಿಕ ಪಾತ್ರವನ್ನು ಹೊಂದಿದೆ ಆದ್ದರಿಂದ ಮುಕ್ತ ನಾವೀನ್ಯತೆ ಮಾದರಿಗಳಿವೆ ನಾವೀನ್ಯತೆಯ ಪ್ರಮುಖ ಭಾಗವೆಂದರೆ ಜ್ಞಾನದ ಪ್ರಸರಣ ಆದ್ದರಿಂದ ಅದನ್ನು ಯಾವುದೇ ರೀತಿಯಲ್ಲಿ ಸ್ಥಾಪಿಸಿದರೂ ಅದನ್ನು ಆರ್ಥಿಕತೆಯ ಉದ್ದಕ್ಕೂ ಹೊಸ ಜ್ಞಾನದ ಪ್ರಸರಣ ಇರುವ ರೀತಿಯಲ್ಲಿ ಸ್ಥಾಪಿಸಬೇಕು ಅಲ್ಲಿ ಕೇವಲ ಸಂಶೋಧನೆ ಮತ್ತು ಅಭಿವೃದ್ಧಿಯ ಖರ್ಚು ಮುಖ್ಯವಲ್ಲ ಆದರೆ ಸಮತಲವಾದ ಅಡೆತಡೆಗಳನ್ನು ದಾಟಿ ಜ್ಞಾನದ ಈ ಪ್ರಸರಣವು ಕೆಲವು ಅಪಾಯವನ್ನು ತೆಗೆದುಕೊಳ್ಳುತ್ತದೆ ನಾವೀನ್ಯತೆ ಪರಿಸರ ವ್ಯವಸ್ಥೆಗೆ ಐಪಿ ಕೇಂದ್ರ ಹೇಗೆ ಸಂಪರ್ಕವನ್ನು ಹೊಂದಿದೆ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಅಳೆಯಲು ನೀವು ಐಪಿ ಕೇಂದ್ರವನ್ನು ಬಳಸಬಹುದು ಇದು ಹೊಸತನವನ್ನು ಉತ್ತೇಜಿಸುತ್ತದೆ ಐಪಿಆರ್ ನಾವೀನ್ಯತೆಗೆ ಸಂಕ್ಷಿಪ್ತ ರೂಪವಾಗಿದೆ ಏಕೆಂದರೆ ಬೌದ್ಧಿಕ ಆಸ್ತಿ ಸಂಸ್ಥೆ ನಾವಿನ್ಯತೆಯನ್ನು ನಿರೀಕ್ಷಿಸುತ್ತದೆ ನಾವೀನ್ಯತೆಯನ್ನು ಅರ್ಥಮಾಡಿಕೊಳ್ಳಲು ಐಪಿಆರ್ ಅನ್ನು ಒಂದು ಸಣ್ಣ ರೂಪವೆಂದು ಪರಿಗಣಿಸಲಾಗಿದೆ ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಹೆಚ್ಚಿಸಲು ಐಪಿ ಕೇಂದ್ರವು ಮಾಡಬಹುದಾದ ಸಮಯೋಚಿತ ಚಟುವಟಿಕೆಗಳಾಗಿರಬಹುದು ಸಾಮಾಜಿಕ ಅಗತ್ಯತೆಗಳು ಮತ್ತು ಮಾರುಕಟ್ಟೆ ಅಗತ್ಯಗಳನ್ನು ಗುರಿಯಾಗಿರಿಸಿಕೊಂಡು ತ್ವರಿತ ಸಂಶೋಧನೆಗಾಗಿ ನಾವು ಗುರಿ ಆಧಾರಿತ ಸಂಶೋಧನೆಯನ್ನು ಸಹ ಹೊಂದಬಹುದು